ಈ ಕೋರ್ಸ್ ನ ಕೊನೆಯ ಘಟಕಕ್ಕೆ ಸ್ವಾಗತ ಹಿಂದಿನ ಘಟಕದಲ್ಲಿ ಆಂಗಿಕ ಭಾಷಾ ಅಧ್ಯಯನದಲ್ಲಿ ಉದಯಿಸುತ್ತಿರುವ ವಿಷಯವಾದ ಡಿಜಿಟಲ್ ಮತ್ತು ಆಂತರಿಕ ಸಂವಹನದಲ್ಲಿ ಮೌನ ಸಂವಹಿಸುವ ರೀತಿಯನ್ನು ಕುರಿತು ತಿಳಿಯೋಣ ಗುಸ್ಟಾರಿಕ್ಸ್ ಆಹಾರ ಮತ್ತು ರುಚಿಯ ಅಧ್ಯಯನವನ್ನು ಪ್ರತಿನಿಧಿಸುತ್ತದೆ ನಮ್ಮ ಹಿನ್ನೆಲೆ ನಮ್ಮ ಆದ್ಯತೆ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಇತ್ಯಾದಿಗಳನ್ನು ಕುರಿತು ರುಚಿಯು ವಿವಿಧ ಸಂದೇಶಗಳನ್ನು ರವಾನಿಸುವ ಬಗ್ಗೆ ಅಭ್ಯಸಿಸುತ್ತದೆ ಆಹಾರವನ್ನು ಕೇವಲ ಉಳಿವಿನ ದೃಷ್ಟಿಯಲ್ಲಿ ನೋಡಲಾಗುವುದಿಲ್ಲ ಪರಸ್ಪರ ಸಂಸ್ಕೃತಿಗಳ ನಡುವಿನ ಸಂವಹನವನ್ನು ಅರ್ಥೈಸಿಕೊಳ್ಳಲು ಇದು ಪ್ರಮುಖವಾಗುತ್ತದೆ ಹಾಗಾಗಿ ಇಂದಿನ ವಲಸೆಯ ವಿಮರ್ಶೆಯಲ್ಲಿ ಆಹಾರ ಪ್ರಮುಖ ಪಾತ್ರವಹಿಸುತ್ತದೆ ಸಂವಹನದ ಒಂದು ಮಾರ್ಗವಾಗಿ ಆಹಾರದ ಪ್ರಾಮುಖ್ಯತೆಯನ್ನು ಅರಿಯಲು ಈ ವಿಚಾರವನ್ನು ಸಾಂಸ್ಕೃತಿಕ ಅಧ್ಯಯನದ ಕ್ಷೇತ್ರದಲ್ಲಿ ಮೊದಲಿಗೆ ನಿರೂಪಿಸಿದ ವ್ಯಕ್ತಿಗಳನ್ನು ಇಲ್ಲಿ ಉಲ್ಲೇಖಿಸಬೇಕಾಗುತ್ತದೆ ಆಹಾರ ಎನ್ನುವುದು ಒಂದು ಸ್ಥಿತಿ ಇದು ಸಂಸ್ಕೃತಿಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಎಂದು ಹೇಳಿದ ರೋಲ್ಯಾಂಡ್ ಬಾರ್ಥ ಅವರನ್ನು ಈ ಲೇಖನದಲ್ಲಿ ಉಲ್ಲೇಖಿಸುತ್ತಾರೆ ಆಹಾರ ಮತ್ತು ಭಾಷೆಯ ನಡುವಿನ ಸಾಮ್ಯತೆಯನ್ನು ಸುಲಭವಾಗಿ ತಿಳಿಯಬಹುದು ಏಕೆಂದರೆ ಆಹಾರ ಕೂಡ ಸಾಮಾಜಿಕ ಸಂಬಂಧಗಳು ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಗಳನ್ನು ಸೂಚಿಸುವ ವಿಧಾನಗಳ ಸಂಕೇತವಾಗಿದೆ ಈ ಲೇಖನದಿಂದ ಉಲ್ಲೇಖಿಸುವುದಾದರೆ " ನಾವು ಏನನ್ನು ತಿನ್ನುತ್ತೇವೆ ಅದನ್ನು ಹೇಗೆ ಗಳಿಸುತ್ತೇವೆ ಅದನ್ನು ಯಾರು ತಯಾರಿಸುತ್ತಾರೆ ಮೇಜಿನ ಬಳಿ ಇರುವವರು ಯಾರು ಮೊದಲು ತಿನ್ನುವವರು ಯಾರು ಇವೆಲ್ಲವೂ ಅರ್ಥ ಶ್ರೀಮಂತಿಕೆಯನ್ನು ಹೊಂದಿರುವ ಸಂವಹನದ ಒಂದು ವಿಧಾನವೇ ಆಗಿದೆ ದೈಹಿಕ ಪೋಷಣೆಗಿಂತ ಮಿಗಿಲಾಗಿ ನಾವು ಏನನ್ನು ತಿನ್ನುತ್ತೇವೆ ಹಾಗೂ ಯಾರ ಜೊತೆಗೆ ತಿನ್ನುತ್ತೇವೆ ಎಂಬುದು ವ್ಯಕ್ತಿಗಳ ಸಮುದಾಯಗಳ ಹಾಗೂ ದೇಶಗಳ ನಡುವಿನ ಸಂಬಂಧವನ್ನು ಬಲಪಡಿಸಲು ಸಹಕಾರಿಯಾಗಿದೆ ಹಾಗಾಗಿ ಆಹಾರ ತಯಾರಿಸುವಿಕೆ ಮತ್ತು ಬಡಿಸುವಿಕೆ ಗೃಹಕೃತ್ಯದದಿಂದ ಔದ್ಯೋಗಿಕ ಸಂವಹನದ ಕ್ಷೇತ್ರಕ್ಕೆ ಆಗಮಿಸಿದ್ದು ಹಲವು ಸಭೆಗಳು ಊಟದ ಅವಧಿಯಲ್ಲಿ ಕಾಫಿ ಕುಡಿಯುವ ಸಮಯದಲ್ಲಿ ನಡೆಯೋದನ್ನು ನಾವು ಕಾಣಬಹುದು ಆದ್ದರಿಂದ ಆಹಾರ ಸಂವಹನದ ಒಂದು ಮಾರ್ಗವಾಗಿದ್ದು ನಾವು ಆಯ್ಕೆಮಾಡುವ ತಿನಿಸು ಅದನ್ನು ಕೇಳುವ ರೀತಿ ಇತರರೊಂದಿಗೆ ಸಂವಹನ ಮಾಡುವಾಗ ನಮ್ಮ ಘನತೆಯನ್ನು ತೋರ್ಪಡಿಸುವ ರೀತಿಯನ್ನು ಆಹಾರ ಪ್ರತಿನಿಧಿಸುತ್ತದೆ ನಮ್ಮ ಸಂಭಾಷಣೆಯಲ್ಲಿ ನಾವು ನಿರ್ವಹಿಸಲು ಬಯಸುವ ಔಪಚಾರಿಕತೆಯನ್ನು ಆಹಾರ ಹಾಗೂ ಆಹಾರಕ್ಕೆ ಸಂಬಂಧಿಸಿದ ಪದ್ಧತಿಗಳ ಸಹಕಾರದೊಂದಿಗೆ ಮಾಡಬಹುದು ಹಾಗೆಯೇ ನಮ್ಮ ವೃತ್ತಿಯ ಸಂಭಾಷಣೆಗೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟ ವಾತಾವರಣವನ್ನು ನಿರ್ಮಿಸಲು ಆಹಾರ ಪದ್ಧತಿ ಸಹಕರಿಸುತ್ತದೆ ಇದು ಸಂಪ್ರದಾಯ ಸ್ವಾಗತಿಸುವಿಕೆ ನಿಕಟ ಸಂಬಂಧ ಒಬ್ಬ ವ್ಯಕ್ತಿಯ ಮೇಲಿನ ಕಾಳಜಿ ಅಥವಾ ಮತ್ತೊಬ್ಬರ ಜೊತೆಗಿನ ಔಪಚಾರಿಕತೆಗಳನ್ನು ಸಹ ಸಂವಹಿಸುತ್ತದೆ ಆದ್ದರಿಂದ ಆಹಾರ ಪದ್ಧತಿ ಸಂತೋಷ ಮೆಚ್ಚುಗೆ ಅಷ್ಟೇ ಅಲ್ಲದೆ ಅಸಂತೋಷ ವೈರತ್ವ ಎಚ್ಚರಿಕೆಯ ವರ್ತನೆಯನ್ನು ಸೂಚಿಸುತ್ತದೆ ಈ ಕಾರಣಗಳಿಂದಾಗಿ ಆಹಾರ ಅಧ್ಯಯನ ಅಮೌಖಿಕ ಸಂವಹನದ ಭಾಗವಾಗಿ ಬೆಳೆಯುತ್ತಿದೆ ಮೊದಲನೆಯದಾಗಿ ಆಹಾರವು ನಮಗೆ ಏನನ್ನು ಸಂದೇಶಿಸುತ್ತದೆ ಹಾಗೂ ಎರಡನೆಯದಾಗಿ ಆ ಸಂದೇಶವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಎನ್ನುವುದು ಇಲ್ಲಿ ಬಹಳ ಪ್ರಮುಖವಾಗುತ್ತದೆ ಆಹಾರ ಪದ್ಧತಿಯು ವಿವಿಧ ಆಯಾಮಗಳನ್ನು ಹೊಂದಿದ್ದು ಇದು ನಮ್ಮನ್ನು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಸಾಮಾಜಿಕ ಮೌಲ್ಯಗಳನ್ನು ರೂಪಿಸುತ್ತದೆ ಇದು ನಮ್ಮ ಸಾಂಸ್ಕೃತಿಕ ಬೆಳವಣಿಗೆಯ ಭಾಗವಾಗಿದ್ದು ಮನುಷ್ಯರಾಗಿ ನಾವು ಏನನ್ನು ತಿನ್ನುತ್ತೇವೆ ಹೇಗೆ ತಿನ್ನುತ್ತೇವೆ ಎಂಬುದು ಮುಖ್ಯವಾಗುತ್ತದೆ ಹಾಗೆಯೇ ಆಹಾರವನ್ನು ಪದಗಳಲ್ಲಿ ರೂಪಕಗಳಲ್ಲಿ ಸಾಹಿತ್ಯದಲ್ಲಿ ನಮ್ಮ ದೈನಂದಿನ ಸಂಭಾಷಣೆಗಳಲ್ಲಿ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳುವ ಚಿತ್ರಪಟಗಳಲ್ಲಿ ಹೇಗೆ ಚಿತ್ರಿಸಲಾಗಿದೆ ಎಂಬುದು ಮುಖ್ಯವಾಗುತ್ತದೆ ಉದಾಹರಣೆಗೆ ಕಾಫಿಯನ್ನು ಪೋಷಣೆ ನೀಡುವ ಪಾನೀಯ ಎಂಬುದಕ್ಕಿಂತ ವಿರಾಮದೊಂದಿಗೆ ಹೆಚ್ಚು ಪ್ರತಿನಿಧಿಸಲಾಗುತ್ತದೆ ಈ ಕಾರಣಗಳಿಂದಾಗಿ ನಮ್ಮ ಉಡುಗೆ ಬಣ್ಣಗಳ ಸಂಕೇತಗಳಿಂದ ನಾವು ರವಾನಿಸುವ ಸಂದೇಶಗಳಷ್ಟೇ ಪ್ರಾಮುಖ್ಯತೆಯನ್ನು ಅಮೌಖಿಕ ಸಂವಹನದ ಈ ಆಯಾಮವು ಹೊಂದಿದೆ ಎಂಬುದನ್ನು ತಿಳಿಯಬಹುದು ಸಾಮೂಹಿಕ ಘನತೆಯನ್ನು ಒಗ್ಗಟ್ಟನ್ನು ಸಾಧಿಸಲು ಸಹ ಇದು ಸಹಕಾರಿಯಾಗಿದೆ ವಿವಿಧ ಸಂಸ್ಕೃತಿಗಳ ನಡುವೆ ಭಾಷೆ ಹಾಗೂ ಸಂಸ್ಕೃತಿ ನಿರ್ವಹಿಸುವ ಕಾರ್ಯದಂತೆ ಆಹಾರದಲ್ಲಿನ ನಮ್ಮ ಆಯ್ಕೆ ಹಾಗೂ ಆದ್ಯತೆ ಸಹ ಪರಸ್ಪರ ಸಂಭಾಷಣೆಯ ಕುರಿತು ಹಲವು ಸಂಕೇತಗಳನ್ನು ಸೂಚಿಸುತ್ತದೆ ಆಹಾರ ವರ್ಗವನ್ನು ಸುಲಭವಾಗಿ ಸೂಚಿಸುತ್ತದೆ ಉದಾಹರಣೆಗೆ ಪಿಜ್ಜಾದಲ್ಲಿ ಕಡಿಮೆ ಬೆಲೆಯ ಮನೆಯಲ್ಲಿ ಮಾಡುವ ಅಡಿಗೆಯನ್ನು ಪ್ರತಿನಿಧಿಸುತ್ತದೆ ಅದೇ ರೀತಿ ಇದು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಆದ್ಯತೆಗಳನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಜಪಾನಿಯರಿಗೆ ಸಮುದ್ರಕಳೆ ಪ್ರೋಟೀನ್ ನೀಡುವ ಮೂಲವಾದರೆ ಅಮೆರಿಕನ್ನರು ಈ ರೀತಿ ಭಾವಿಸುವುದಿಲ್ಲ ಮತ್ತೊಂದು ಆಶ್ಚರ್ಯಕರ ಅಂಶವೆಂದರೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳಲ್ಲಿ ಉದಾಹರಣೆಗೆ ಅಮೆರಿಕದಲ್ಲಿ ಜೊಂಡಿನ ಮೇಲೆ ಬೆಳೆಯುವ ಧಾನ್ಯವನ್ನು ತಿನ್ನುತ್ತಾರೆ ಆದರೆ ಚೀನಾದಲ್ಲಿ ಇದನ್ನು ಸಾಕುಪ್ರಾಣಿಗಳ ಆಹಾರವೆಂದು ಭಾವಿಸುತ್ತಾರೆ ಹಾಗೆಯೇ ಜನಪ್ರಿಯ ಆಹಾರಗಳು ಒಂದು ರಾಷ್ಟ್ರದ ರುಚಿಯನ್ನು ಪ್ರತಿಫಲಿಸುತ್ತದೆ ಅಮೇರಿಕಾದ ವಿವಿಧ ಬಗೆಯ ಆಹಾರಗಳಲ್ಲಿ ಸಕ್ಕರೆ ಬಳಸುವುದು ಸಾಮಾನ್ಯ ಆದರೆ ಫ್ರಾನ್ಸ್ನಲ್ಲಿ ವಿವಿಧ ಆಹಾರ ತಯಾರಿಕೆಯಲ್ಲಿ ಸಕ್ಕರೆ ಒಂದೇ ರೀತಿಯ ಪಾತ್ರ ನಿರ್ವಹಿಸುವುದಿಲ್ಲ ಹಾಗಾಗಿ ಆಹಾರ ಎಂಬುದು ವ್ಯಕ್ತಿಯ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚೌಕಟ್ಟುಗಳನ್ನು ಹೇಳುವ ಮುಖಾಂತರ ಸಂವಹನದ ವಿಧಾನಗಳನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ ಆಹಾರದ ಸಾರ್ವತ್ರಿಕ ಅಗತ್ಯ ವ್ಯಕ್ತಿಗಳನ್ನು ಹಾಗೂ ಸಮೂಹಗಳನ್ನು ಒಟ್ಟಾಗಿಸುತ್ತದೆ ಕಾಲ ಕಳೆದಂತೆ ಸಂಸ್ಕೃತಿಗಳಲ್ಲಿ ಆಹಾರಪದ್ಧತಿಯ ಆದ್ಯತೆಗಳು ಬದಲಾಗುತ್ತಾ ಹೋಗುತ್ತವೆ ಮತ್ತು ಈ ಬದಲಾವಣೆಗಳು ಬಹುಮುಖ್ಯ ಸಂದೇಶವನ್ನು ನೀಡುತ್ತವೆ ಎಂಬುದನ್ನು ಗಮನಿಸಬಹುದು ಉದಾಹರಣೆಗೆ ಅವು ಒಂದು ದೇಶದ ಐತಿಹಾಸಿಕ ಬೆಳವಣಿಗೆ ಒಂದು ನಿರ್ದಿಷ್ಟ ಆಹಾರವನ್ನು ಆದ್ಯತೆಯನ್ನಾಗಿಸಿಕೊಂಡ ಭೌಗೋಳಿಕ ಪ್ರದೇಶಗಳು ಮತ್ತು ಅದಕ್ಕೆ ಕಾರಣವನ್ನು ತಿಳಿಸುತ್ತವೆ ಜೊತೆಗೆ ಸಮಾಜದ ಒಳಗೆ ಹಾಗೂ ಹೊರಗೆ ಆದಂತಹ ವಲಸೆಯನ್ನು ಕುರಿತು ಹಲವು ಸುಳಿವುಗಳನ್ನು ನೀಡುತ್ತದೆ ಮತ್ತು ಕ್ರಮೇಣವಾಗಿ ಒಂದು ರಾಷ್ಟ್ರದ ಗುರುತಿನ ಮೇಲು ಆಹಾರದ ಪ್ರತಿಫಲನವಿರುವುದನ್ನು ಕಾಣಬಹುದು ಬಹುಮುಖ್ಯವಾಗಿ ತಳುಕು ಹಾಕಿಕೊಂಡಿರುವುದನ್ನು ನಾವು ಕಾಣಬಹುದು ಜೀವನದಲ್ಲಿ ಭಾಗಿಯಾಗಲು ಅಥವಾ ಸಾಂಕೇತಿಕ ಪರಿಣಾಮಗಳನ್ನುಂಟು ಮಾಡಬಹುದಾದ ಸರಿಯಾದ ನಡವಳಿಕೆ ಉಳ್ಳ ಸ್ವಯಂ ಪ್ರೇರಿತ ಕಾರ್ಯವನ್ನು ಸಂಪ್ರದಾಯ ಎಂದು ವ್ಯಾಖ್ಯಾನಿಸಬಹುದು ಆಹಾರವನ್ನು ಒಳಗೊಂಡ ಸಂಪ್ರದಾಯ ದೈನಂದಿನ ಚಟುವಟಿಕೆಯ ಮುಖ್ಯ ಅಂಶ ಉದಾಹರಣೆಗೆ ನಮ್ಮ ಹುಟ್ಟಿದದಿನ ಹಬ್ಬಗಳು ಮದುವೆಗಳು ರಜಾದಿನಗಳು ಸಂಸ್ಕಾರಗಳು ನಿರ್ದಿಷ್ಟ ತಿನಿಸು ತಯಾರಿಕೆಯೊಂದಿಗೆ ಹಾಗೂ ಬಡಿಸುವಿಕೆಯೊಂದಿಗೆ ಸಂಬಂಧ ಹೊಂದಿವೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಆಹಾರವು ಜೀವನ ಪ್ರೀತಿ ಸಂತೋಷ ಮತ್ತು ದುಃಖವನ್ನು ಸಂಕೇತಿಸುತ್ತದೆ ಸಂಸ್ಕೃತಿಯ ಪ್ರತಿನಿಧಿಯಂತೆ ಹಾಗೂ ಸಂಬಂಧಗಳಲ್ಲಿ ನಮ್ಮ ಭಾವನಾತ್ಮಕ ಆದ್ಯತೆಯನ್ನು ಏರ್ಪಡಿಸುವಂತೆ ಬಳಸಲಾಗುವ ಆಹಾರದ ಈ ಅಂಶವನ್ನು ವಿವಿಧ ಮಾಧ್ಯಮಗಳಲ್ಲಿ ಬಿಂಬಿಸಲಾಗಿದೆ ನೇಮ್ ಸೇಕ್ ಬದಲಾಗುವ ಆದ್ಯತೆಗಳು ಅವನ ತಂದೆಯ ದಿಡೀರ್ ಸಾವಿನ ನಂತರ ಅವನು ಒಂದು ನಿರ್ದಿಷ್ಟ ಬಗೆಯ ಆಹಾರವನ್ನು ಆಯ್ದುಕೊಳ್ಳುವ ಬಗೆಯನ್ನು ಪ್ರತಿಫಲಿಸುತ್ತದೆ ಆಹಾರವು ಒಂದು ಸಂಸ್ಕೃತಿಯಂತೆ ಸಂಪ್ರದಾಯ ಹಾಗೂ ನೆನಪುಗಳೊಂದಿಗೆ ಸಂಬಂಧ ಹೊಂದಿದೆ ಇದು ಒಂದು ಅನನ್ಯ ಹಾಗೂ ಸೌಂದರ್ಯದ ಗುರುತಿನ ನೆನಪುಗಳೊಂದಿಗೆ ಕೂಡ ತಳಕು ಹಾಕಿಕೊಂಡಿದೆ ಆಹಾರವು ಒಂದು ವಸ್ತುವಾಗಿ ಜನರ ಸೇವನೆಯೊಂದಿಗೆ ಜೊತೆಗೆ ಒಂದು ನಿರ್ದಿಷ್ಟ ಉದ್ಯಮದೊಂದಿಗೆ ಸಂಬಂಧ ಹೊಂದಿದೆ ಹಾಗೆಯೇ ವಿವಿಧ ಸಾಂಸ್ಕೃತಿಕ ಸನ್ನಿವೇಶಗಳಲ್ಲಿ ಆಹಾರವು ಒಂದು ನಿರ್ದಿಷ್ಟ ಲಿಂಗವನ್ನು ಸಂಕೇತಿಸುತ್ತದೆ ಉದಾಹರಣೆಗೆ ಆಹಾರ ತಯಾರಿಸುವಿಕೆ ಒಂದು ನಿರ್ದಿಷ್ಟ ಲಿಂಗದೊಂದಿಗೆ ಜೋಡಣೆಯಾಗಿದ್ದರೆ ಆ ಸ್ಥಳವು ಕೂಡ ಅದೇ ಲಿಂಗದೊಂದಿಗೆ ಜೋಡಣೆಯಾಗಿರುತ್ತದೆ ಉದಾಹರಣೆಗೆ ಹಲವು ಸಂಸ್ಕೃತಿಗಳಲ್ಲಿ ಅಡುಗೆಮನೆಯ ಮೇಲ್ವಿಚಾರಣೆ ಮಹಿಳೆಯರಿಗೆ ಸೇರಿದ್ದು ಪುರುಷರು ಇಲ್ಲಿಗೆ ಆಗಮಿಸಲು ಬಯಸುವುದಿಲ್ಲ ಆಹಾರದಿಂದ ನಮಗೆ ದೊರೆಯುವ ಅರ್ಥಗಳು ಆಂಗಿಕ ಭಾಷೆಯ ಅಧ್ಯಯನದಲ್ಲಿ ಪ್ರಮುಖವಾಗಿದ್ದು ಇವು ವ್ಯಕ್ತಿಯೊಬ್ಬನ ವೃತ್ತೀಯ ಸನ್ನಿವೇಶಗಳಲ್ಲಿ ಮಾನವಶಾಸ್ತ್ರೀಯ ಸಮಾಜಶಾಸ್ತ್ರೀಯ ಹಾಗೂ ಮನಃಶಾಸ್ತ್ರೀಯ ಸಂಬಂಧಗಳನ್ನು ಕುರಿತು ಹೇಳುತ್ತವೆ ಈ ಅಂಶಗಳು ಆಹಾರ ಸಂವಹನ ಮತ್ತು ಆಹಾರವನ್ನು ಪ್ರತಿನಿಧಿಸುವಿಕೆಯಲ್ಲಿ ಬರಹ ರೂಪದಲ್ಲಿ ಸಾಂಪ್ರದಾಯಿಕ ಪಠ್ಯದಲ್ಲಿ ಟಿವಿಗಳಲ್ಲಿ ಚಲನಚಿತ್ರಗಳಲ್ಲಿ ಜನಪ್ರಿಯ ಸಾಹಿತ್ಯದಲ್ಲಿ ಹಾಗೂ ಸಮೂಹ ಮಾಧ್ಯಮಗಳಲ್ಲಿ ಹೊರಹೊಮ್ಮುತ್ತಿರುವುದನ್ನು ಕಾಣಬಹುದು ಆಂಗಿಕ ಭಾಷೆಯನ್ನು ಅರ್ಥಮಾಡಿಕೊಳ್ಳುವಾಗ ಆಹಾರವನ್ನು ಒಂದು ಸ್ವತಂತ್ರ ಭಾಷೆಯಾಗಿ ಒಂದು ಬಹುಮುಖ್ಯ ಸುಳಿವಿನ ಹಾಗೆ ಅರ್ಥೈಸುತ್ತಿರುವುದನ್ನು ಕಾಣಬಹುದು ನಮ್ಮ ಉಡುಗೆ ತೊಡುಗೆ ನಾವು ಬಳಸುವ ಸುಗಂಧದ್ರವ್ಯಗಳ ಹಾಗೆ ಆಹಾರದ ಆದ್ಯತೆ ಸಹ ಇಂದಿನ ಜಗತ್ತನ್ನು ಅರ್ಥಮಾಡಿಕೊಳ್ಳುವ ಒಂದು ಭಾಷೆಯಾಗಿದೆ ಸಂವಹನದ ಅಧ್ಯಯನದ ದೃಷ್ಟಿಕೋನದಲ್ಲಿ ಆಹಾರವು ಅರ್ಥಗಳನ್ನು ಸೃಷ್ಟಿಸುವ ಬಹುಮುಖ್ಯ ಸಂಕೇತವಾಗಿದೆ ಔದ್ಯೋಗಿಕ ಸಂದರ್ಭದಲ್ಲಿ ಆಹಾರವು ನಾವು ಇತರರಿಗಾಗಿ ಸೃಷ್ಟಿಸುವ ನಿರ್ವಹಿಸುವ ಹಂಚಿಕೊಳ್ಳುವ ಪದಗಳನ್ನು ಸಾಂಕೇತಿಕವಾಗಿ ರವಾನಿಸುವ ಪದ್ಧತಿಯಂತೆ ಕಾರ್ಯನಿರ್ವಹಿಸುತ್ತದೆ ಗುಸ್ಟಾರಿಕ್ಸ್ ಸಂಪ್ರದಾಯವು ಸಂಸ್ಕೃತಿಯನ್ನು ಅವಲಂಬಿಸಿದ್ದು ಇದು ಸಾಂಸ್ಕೃತಿಕ ವ್ಯತ್ಯಯಗಳನ್ನು ಅರ್ಥಮಾಡಿಕೊಳ್ಳಲು ಇರುವ ಮುಖ್ಯ ಸಲಕರಣೆಯಾಗಿದೆ ಇಂದಿನ ಹಲವು ಸಂಸ್ಕೃತಿಗಳಿಂದ ಕೂಡಿರುವ ಕಾರ್ಯಕ್ಷೇತ್ರದಲ್ಲಿ ಈ ತಿಳುವಳಿಕೆ ಪ್ರಮುಖವಾಗಿದೆ ಹಾಗೆಯೇ ಆಹಾರ ಮತ್ತು ಆಹಾರಕ್ಕೆ ಸಂಬಂಧಿಸಿದ ರೂಪಕಗಳು ನಮ್ಮ ಗಡಿ ಹಾಗೂ ರಾಷ್ಟ್ರೀಯ ಗುರುತಿನ ವಿಚಾರವನ್ನು ಸಂಕೇತಿಸುತ್ತದೆ ಆದ್ದರಿಂದ ಆಹಾರದ ಕುರಿತಾದ ಮಾತು ಬರವಣಿಗೆ ಅಥವಾ ಆಹಾರದ ಬಗೆಗಿನ ವಿವಿಧ ರೂಪಕಗಳು ಅಂತರಾಷ್ಟ್ರೀಯ ಸಂದರ್ಭದಲ್ಲಿ ಬಹುಮುಖ್ಯ ಸಾಂಸ್ಕೃತಿಕ ಪ್ರಶ್ನೆಗಳನ್ನು ಎತ್ತುತ್ತವೆ ಇದು ಒಂದು ಸಂಸ್ಕೃತಿಯು ಜೀವನವನ್ನು ನೋಡುವ ಬಗೆ ಹಾಗೂ ಒಂದು ನಿರ್ದಿಷ್ಟ ಸಂಸ್ಕೃತಿಯಲ್ಲಿ ಮೌಲ್ಯಯುತವಾದುದು ಏನು ಎಂಬುದನ್ನು ಸಹ ಹೇಳುತ್ತದೆ ಸಂಸ್ಕೃತಿ ಅಭ್ಯಾಸ ಪದ್ಧತಿ ಸಂಪ್ರದಾಯಗಳ ತಿಳುವಳಿಕೆ ಉದ್ಯೋಗ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಯನ್ನು ರೂಪಿಸುವುದರಿಂದ ಆಹಾರ ಹಾಗೂ ಆಹಾರವನ್ನು ನಾವು ಅರ್ಥಮಾಡಿಕೊಳ್ಳುವ ವಿಧಾನ ಸಹ ಇದಕ್ಕೆ ಪೂರಕವಾಗಿರುತ್ತದೆ ಆಂಗಿಕ ಭಾಷೆಯ ಈ ಅಂಶವು ಈಗ ಬಹುಮುಖ್ಯವಾಗಿದೆ ಈ ಉದಯೋನ್ಮುಖ ಕ್ಷೇತ್ರದ ಮತ್ತೊಂದು ಆಸಕ್ತಿಕರ ಅಂಶವೆಂದರೆ ಆಹಾರದ ಜೊತೆಗಿನ ಸಂವಹನ ದೈನಂದಿನ ಚಟುವಟಿಕೆಯಾಗಿರುವುದು ಆದ್ದರಿಂದ ಇದು ಸಾಹಿತ್ಯ ವಿಮರ್ಶೆಯ ಹಾಗೂ ಅಮೌಖಿಕ ಸಂದರ್ಭದಲ್ಲಿನ ಸಂವಹನ ಅಧ್ಯಯನದ ಬಹುಮುಖ್ಯ ಭಾಗವಾಗಿದೆ ಮುಂದುವರೆಯುತ್ತಾ ಜಾಗತಿಕ ಹಳ್ಳಿ ಹಾಗೂ ವಿವಿಧ ಜನಾಂಗೀಯ ಕಾರ್ಯಕ್ಷೇತ್ರಗಳಲ್ಲಿ ಈ ಪ್ರಜ್ಞೆ ವ್ಯಕ್ತಿಯೊಬ್ಬ ಹೊಂದಿರಲೇಬೇಕಾದ ಕೌಶಲ್ಯವಾಗಿದೆ ಇತ್ತೀಚೆಗೆ ಪ್ಯಾರಾಲ್ಯಾಂಗ್ವೇಜ್ ಜೊತೆಗೆ ಮೌನವನ್ನು ಅಮೌಖಿಕ ಸಂವಹನದ ಭಾಗವಾಗಿ ಅಧ್ಯಯನ ಮಾಡಲಾಗುತ್ತಿದೆ ಉಚ್ಚಾರ ಮಾಡಬಹುದಾದ ಪದಗಳ ಅನುಪಸ್ಥಿತಿಯನ್ನು ಅಥವಾ ಧ್ವನಿ ಇದ್ದು ನೀಡಬೇಕಾದ ಅರ್ಥವನ್ನು ನೀಡದಿದ್ದರೂ ಅದನ್ನು ಪ್ರತಿಧ್ವನಿಸುತ್ತಿದ್ದರೆ ಅದನ್ನು ಮೌನವೆಂದು ಅರ್ಥಮಾಡಿಕೊಳ್ಳಬಹುದು ಹಲವು ಸಮಾಜ ಮತ್ತು ಸಂಸ್ಕೃತಿಗಳಲ್ಲಿ ಮೌನವನ್ನು ಬುದ್ಧಿವಂತಿಕೆಯೊಂದಿಗೆ ಹೋಲಿಸುವುದು ಸರ್ವೇಸಾಮಾನ್ಯವಾಗಿದೆ ಮೌನದ ಅರ್ಥಗಳು ನಕಾರಾತ್ಮಕವಾಗಿರಬಹುದು ಅಥವಾ ಸಕಾರಾತ್ಮಕವಾಗಿರಬಹುದು ಮಾತನಾಡುವಾಗ ಉದ್ದೇಶಪೂರ್ವಕವಾಗಿ ದೀರ್ಘ ವಿರಾಮ ಕೊಡುವುದು ಮುಜುಗರಕ್ಕೀಡು ಮಾಡಬಹುದು ಮತ್ತೊಂದೆಡೆ ಸಕಾರಾತ್ಮಕ ಮೌನ ಆತ್ಮವಿಶ್ವಾಸ ಇತರರೆಡೆಗೆ ಗೌರವ ವ್ಯಕ್ತಿಯ ಯೋಜನೆಯ ಕಡೆಗೆ ಗಮನ ನೀಡುವುದು ಹಾಗೆಯೇ ಅನಿಸಿದ್ದೆಲ್ಲವನ್ನು ಹೇಳಬಾರದೆಂಬ ತಿಳುವಳಿಕೆಗಳನ್ನು ಸೂಚಿಸುತ್ತದೆ ಮೌನವನ್ನು ಸಂವಹನದ ಭಾಗವಾಗಿ ನೋಡುವಾಗ ಹಲವು ಸಾಂಸ್ಕೃತಿಕ ಭಿನ್ನತೆಗಳು ಕಂಡುಬರುತ್ತದೆ ಎಡ್ವರ್ಡ್ ಟಿ ಹಾಲ್ ಹೇಳುವಂತೆ ಹಲವು ಸಮಾಜಗಳಲ್ಲಿ ಅವರೇ ನೀಡುವ ಉದಾಹರಣೆಯಂತೆ ಅಮೆರಿಕ ಮತ್ತು ಬ್ರಿಟಿಷ್ ಸಮಾಜಗಳಲ್ಲಿ ಪದಗಳು ಮುಖ್ಯವಾಗುತ್ತದೆ ಹಾಗಾಗಿ ಅವರ ಅಭಿಪ್ರಾಯದಂತೆ ಅಮೇರಿಕನ್ ಹಾಗೂ ಬ್ರಿಟಿಷ್ ಸಮಾಜಗಳು ಪದಗಳ ಸಂಸ್ಕೃತಿಗಳು ಆದರೆ ಇನ್ನೂ ಹಲವು ಸಮಾಜಗಳಲ್ಲಿ ಮೌನವು ಸೇರಿದಂತೆ ಅಮೌಖಿಕ ಸಂಕೇತ ಸನ್ನೆಗಳೇ ಮುಖ್ಯವಾಗುತ್ತವೆ ಸಾಂಸ್ಕೃತಿಕ ವ್ಯತ್ಯಯಗಳನ್ನು ಅರ್ಥಮಾಡಿಕೊಳ್ಳುವ ಜೊತೆಗೆ ಸಂದರ್ಭವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಇದರಿಂದ ಸಂಪೂರ್ಣ ಅರ್ಥವನ್ನು ಗ್ರಹಿಸುವುದು ಸಾಧ್ಯ ಆಂಗಿಕ ಭಾಷೆಯ ಕೆಲವು ಅಂಶಗಳು ಆಕ್ರಮಣಕಾರಿ ಹಾಗೂ ಹಿಂಸಾತ್ಮಕವಾಗಿರಬಹುದು ಕೈಗಳ ಕೆಲವು ಚಲನೆ ಕೆಲವು ಭಂಗಿಗಳು ಕೆಲವು ಮೌಖಿಕ ಅಭಿವ್ಯಕ್ತಿ ಭೀತಿ ಹುಟ್ಟಿಸುವಂತೆ ಇರಬಹುದು ಅವುಗಳಿಗೆ ಹೋಲಿಸಿದರೆ ಮೌನ ಅಹಿಂಸಾ ರೂಪದ ಸಂವಹನ ಎಂದೆ ಹೇಳಬಹುದು ಮೌನವು ಕೆಲವು ನಕಾರಾತ್ಮಕ ಅರ್ಥಗಳನ್ನು ನೀಡಿದರು ಸಹ ಅದು ಹಿಂಸೆ ಆಗಿರುವುದಿಲ್ಲ ಮೌನದ ಸಕಾರಾತ್ಮಕ ಅರ್ಥಗಳನ್ನು ನೋಡುವುದಾದರೆ ಸಾಮಾನ್ಯವಾಗಿ ಮೌನವನ್ನು ಮಾತನಾಡುತ್ತಿರುವ ವ್ಯಕ್ತಿಗೆ ನೀಡುವ ಗೌರವದ ಸಂಕೇತವಾಗಿ ಅಥವಾ ಮತ್ತೊಬ್ಬರಿಗೆ ಮಾತನಾಡಲು ಅವಕಾಶ ನೀಡುವ ಸಂಕೇತವಾಗಿ ಕಾಣಲಾಗುತ್ತದೆ ಹಾಗೆಯೇ ಮಾತನಾಡುವವರು ಪ್ರತಿಕ್ರಿಯೆಗಳಿಗೆ ಅವಕಾಶ ನೀಡುವ ಮುಖಾಂತರ ಕೆಲವು ಕ್ಷಣಗಳು ಮೌನವಾಗಿರಲು ಬಯಸುತ್ತಾರೆ ಇದು ಉತ್ತರ ನೀಡಲು ಕಾಲಾವಕಾಶ ನೀಡಿದಂತಾಗುತ್ತದೆ ಮೌನವು ಪರಸ್ಪರ ಸಂವಹನ ಮಾಡುವಾಗ ವೀಕ್ಷಕರನ್ನು ನಿಯಂತ್ರಿಸಲು ಬಳಸುವ ಉತ್ತಮ ಸಾಧನವಾಗಿದೆ ಮೌನದ ನಂತರ ಮಾತನಾಡಬೇಕೆಂಬ ಅಂಶವನ್ನು ಇದು ಎತ್ತಿಹಿಡಿಯುತ್ತದೆ ಮತ್ತು ಇದನ್ನು ಈ ಸಂದರ್ಭದಲ್ಲಿ ಈಗಾಗಲೇ ಚರ್ಚಿಸಲಾಗಿರುವ ಪ್ಯಾರಾ ಲ್ಯಾಂಗ್ವೇಜ್ ನ ಅಂಶವಾದ ಸೀಸುರ ನ ಜೊತೆಗೆ ಜೋಡಿಸಬಹುದು ಹಾಗೆಯೇ ನಮ್ಮ ಮೌನವು ಮತ್ತೊಬ್ಬ ವ್ಯಕ್ತಿಗೆ ಸಂಭಾಷಣೆಯ ವಿಧಗಳು ಶೈಲಿಗಳನ್ನು ಗುರುತಿಸಲು ಅಂದರೆ ಇದು ಪ್ರಶ್ನೆಯೇ ಅಥವಾ ಆಶ್ಚರ್ಯ ಸೂಚಕವೇ ಎಂಬುದನ್ನು ಗುರುತಿಸಲು ಸಹಕರಿಸುತ್ತದೆ ಸಾಂಪ್ರದಾಯಿಕವಾಗಿ ಮೌನವನ್ನು ಪೌರಾತ್ಯ ಸಂಸ್ಕೃತಿಗಳಲ್ಲಿ ಗೌರವಿಸಲಾಗುತ್ತದೆ ಹಾಗೂ ಮೌಲ್ಯಯುತವಾಗಿ ಕಾಣಲಾಗುತ್ತದೆ ಹಾಗೆಯೇ ಇದು ಕೆಲವು ನಕಾರಾತ್ಮಕ ಸಂಕೇತಗಳನ್ನು ಸಹ ಪ್ರತಿನಿಧಿಸುತ್ತದೆ ಶಬ್ದಗಳು ಮುಖ್ಯವಾಗಿರುವ ಸಂಸ್ಕೃತಿಗಳಲ್ಲಿ ಮೌನವನ್ನು ಸತ್ಯವನ್ನು ಮುಚ್ಚಿಡುವ ಮಾರ್ಗವೆಂದು ಭಾವಿಸಲಾಗುತ್ತದೆ ಇದನ್ನು ಅವಿಧೇಯತೆಯ ವೈರತ್ವದ ಅಥವಾ ಮೂರ್ಖತನದ ಸೂಕ್ತ ಪ್ರತಿಕ್ರಿಯೆಯನ್ನು ನೀಡಲು ಬಾರದ ಸಂಕೇತವನ್ನಾಗಿ ನೋಡಲಾಗುತ್ತದೆ ಸಂವಹನದಲ್ಲಿ ದೀರ್ಘ ಮೌನವು ಒಂದು ಪರಿಣಾಮಕಾರಿ ಸಲಕರಣೆಯಾಗಿ ಮತ್ತು ವಿವಿಧ ಸಂದರ್ಭಗಳಲ್ಲಿ ವ್ಯಕ್ತಿಯೊಬ್ಬನಿಂದ ಹೆಚ್ಚುವರಿ ಮಾಹಿತಿಯನ್ನು ಪಡೆಯಲು ಬಳಕೆಯಾಗುತ್ತದೆ ಮೇಲಧಿಕಾರಿ ಹಾಗೂ ಕೆಳಗಿನ ಉದ್ಯೋಗಿಗಳ ನಡುವಿನ ಸಂಭಾಷಣೆಯಲ್ಲಿ ಮೌನವು ಬಹುಮುಖ್ಯ ಅಂಶವಾಗಿದೆ ಇದು ವಿಚಾರಗಳನ್ನು ಜೊತೆಗೆ ಮುಜುಗರವನ್ನು ಮತ್ತು ಎದುರಿಗೆ ಇರುವ ವ್ಯಕ್ತಿಯು ಹೆಚ್ಚು ಮಾಹಿತಿ ನೀಡುವಂತೆ ಪ್ರೇರೇಪಿಸುತ್ತದೆ ಹಿಂದಿನ ಘಟಕಗಳಲ್ಲಿ ಅಮೌಖಿಕ ಸಂವಹನದ ವಿವಿಧ ಅಂಶಗಳನ್ನು ಚರ್ಚಿಸಿದ್ದೇನೆ ಆಂಗಿಕ ಭಾಷೆಯ ಮೌಲ್ಯಮಾಪನದಲ್ಲಿ ಕೆಲವು ನಿರ್ಬಂಧಗಳಿದ್ದು ಆಂಗಿಕ ಭಾಷೆಯು ಕಾರ್ಯನಿರ್ವಹಿಸಬೇಕಾದ ಮಿತಿಯನ್ನು ಅರ್ಥಮಾಡಿಕೊಳ್ಳಬೇಕು ಆಂಗಿಕ ಭಾಷೆಯು ಸಂಸ್ಕೃತಿಗೆ ಸಂಬಂಧಿಸಿದ್ದು ನನ್ನ ಎಲ್ಲಾ ಚರ್ಚೆಗಳಲ್ಲಿ ಅದು ಪ್ರತಿನಿಧಿಸುವ ಸಾಂಸ್ಕೃತಿಕ ಭಿನ್ನತೆಗಳನ್ನು ಕುರಿತು ಮುಖ್ಯವಾಗಿ ಚರ್ಚಿಸಿದ್ದೇನೆ ಜನಾಂಗ ಹಾಗೂ ಲಿಂಗದ ಕುರಿತಾದ ನಮ್ಮ ತಿಳುವಳಿಕೆ ಸಹ ಸಂಸ್ಕೃತಿಗೆ ಸಂಬಂಧಿಸಿದ್ದು ಅಂತರ್ಜನಾಂಗೀಯ ಹಾಗೂ ಅಂತರ್ ಲಿಂಗಿಯ ಸಂದರ್ಭಗಳಲ್ಲಿ ನಾವು ವ್ಯಕ್ತಿಗಿಂತ ವರ್ಗದ ವಿಧಗಳಲ್ಲಿ ಹೆಚ್ಚು ನಂಬಿಕೆ ಇಡುತ್ತೇವೆ ವೃತ್ತಿಯ ಹಾಗೂ ವೈಯಕ್ತಿಕ ಸಂಭಾಷಣೆಗಳಲ್ಲಿ ಇದರ ಫಲಿತಾಂಶ ಸಾಮೂಹಿಕ ಒಪ್ಪಿತ ನಂಬಿಕೆಗಳ ಅಥವಾ ತಿಳುವಳಿಕೆಯ ಅಸಮ್ಮತಿಯ ಮೇಲೆ ನಿಂತಿರುತ್ತದೆ ಇದು ನಮ್ಮ ಸಂವಹನದಲ್ಲಿ ಒಂದು ಪೂರ್ವಾಗ್ರಹದಂತೆ ಕಂಡುಬರುತ್ತದೆ ಸಂದೇಶವನ್ನು ಪರಿಣಾಮಕಾರಿಯಾಗಿ ಅರ್ಥೈಸಿಕೊಳ್ಳಲು ಇದು ತಡೆಯಾಗುತ್ತದೆ ಕ್ಲೀಷೆಗೆ ಒಳಗಾಗಿರುವ ಯಾವುದೇ ಅರ್ಥದ ಮೇಲೆ ನಮ್ಮ ಸಂವಹನ ಅವಲಂಬಿತವಾಗದಂತೆ ನೋಡಿಕೊಳ್ಳುವುದು ಮುಖ್ಯವಾಗುತ್ತದೆ ಉದಾಹರಣೆಗೆ ಒಂದು ನಿರ್ದಿಷ್ಟ ಜನಾಂಗವು ಕೆಲವು ನಿರ್ದಿಷ್ಟ ವರ್ತನೆಯನ್ನು ಹೊಂದಿದೆಯೆಂದು ಹೇಳಲಾಗುವುದಿಲ್ಲ ಹಾಗೆಯೇ ಒಂದು ನಿರ್ದಿಷ್ಟ ಲಿಂಗವು ಕೆಲವು ನಿರ್ದಿಷ್ಟ ಗುಣಗಳನ್ನು ಹೊಂದಿದೆಯೆಂದು ಹೇಳಲಾಗುವುದಿಲ್ಲ ಈ ಸಾಮಾನ್ಯೀಕರಣ ಆಂಗಿಕ ಭಾಷೆಯನ್ನು ಅರ್ಥಮಾಡಿಕೊಳ್ಳುವ ಒಂದು ಭಾಗವಾಗಿ ಇರಬಾರದು ಹಲವು ಸಂಶೋಧನೆಗಳು ಆಂಗಿಕ ಭಾಷೆಗೆ ಸಂಬಂಧಿಸಿದಂತೆ ಲಿಂಗಿಯ ಆದ್ಯತೆಗಳಲ್ಲಿ ವ್ಯತ್ಯಯಗಳಿರುವುದಾಗಿ ತೋರಿಸುತ್ತದೆ ನಾವು ನಿರಂತರವಾಗಿ ಹಾಗೂ ಸಂತೋಷವಾಗಿ ಈ ಭಿನ್ನತೆಗಳು ಮುಖ್ಯವಲ್ಲದ ಕಾರ್ಯಕ್ಷೇತ್ರಗಳ ಕಡೆಗೆ ಸಾಗುತ್ತಿರುವುದರಿಂದ ನಾನು ಅತಿ ಸೂಕ್ಷ್ಮವಾಗಿ ಇದನ್ನು ದೂರವಿಡಲು ಪ್ರಯತ್ನಿಸಿದ್ದೇನೆ ರೂಢಿಗತವಾಗಿ ಆಂಗಿಕ ಭಾಷೆಯನ್ನು ಅರ್ಥಮಾಡಿಕೊಳ್ಳುವುದನ್ನು ಯಾವಾಗಲೂ ನಿಯಂತ್ರಿಸಬೇಕು ಆಂಗಿಕ ಭಾಷೆಯಲ್ಲಿ ಇತರರು ನಮ್ಮನ್ನು ಅಂದಾಜಿಸುವುದರಿಂದ ನಮ್ಮ ಆಂಗಿಕ ಭಾಷೆಯು ಸಕಾರಾತ್ಮಕವಾಗಿರಬೇಕಾದ್ದು ಮುಖ್ಯವಾಗುತ್ತದೆ ನಮ್ಮ ಔದ್ಯೋಗಿಕ ಬದುಕಿನಲ್ಲಿ ಆಂಗಿಕ ಭಾಷೆಯ ಪ್ರಾಮುಖ್ಯತೆಯನ್ನು ನಾವು ಅರಿತಿದ್ದೇವೆ ಸಕಾರಾತ್ಮಕ ಆಂಗಿಕ ಭಾಷೆಯು ಆಸಕ್ತಿ ಮುಕ್ತತೆ ಉತ್ಸಾಹ ಹಾಗೂ ಸಂವಹನವನ್ನು ಹೆಚ್ಚಿಸುತ್ತದೆ ಮತ್ತೊಂದೆಡೆ ನಕಾರಾತ್ಮಕ ದೈಹಿಕ ಭಾಷೆಯು ಉದ್ಯೋಗಿಕ ಚಿತ್ರಣಕ್ಕೆ ಧಕ್ಕೆ ಉಂಟುಮಾಡುವುದಲ್ಲದೆ ಸಂಶೋಧಕರು ಹೇಳುವಂತೆ ಇದು ನಮ್ಮ ಮಾನಸಿಕ ಸ್ಥಿತಿ ಒತ್ತಡಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿ ಕೊನೆಗೆ ಆತ್ಮಗೌರವಕ್ಕೆ ಧಕ್ಕೆ ಉಂಟುಮಾಡುತ್ತದೆ ಆದ್ದರಿಂದ ಸಕಾರಾತ್ಮಕ ದೈಹಿಕ ಭಾಷೆಯನ್ನು ಕಲಿತು ಇದರ ನಕಾರಾತ್ಮಕ ಅಂಶಗಳನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ ನಮ್ಮ ಆಂಗಿಕ ಭಾಷೆಯನ್ನು ನಿಯಂತ್ರಿಸುವುದು ಎಂದರೆ ಇತರರ ಜೊತೆಗೆ ನಮ್ಮ ವರ್ತನೆಯಲ್ಲಿ ಮೋಸ ಮಾಡುವುದು ಎಂದರ್ಥವಲ್ಲ ನಮ್ಮ ದೈಹಿಕ ಭಾಷೆಯಲ್ಲಿ ಸುಳ್ಳು ಹೇಳಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಎರಡು ನಿಮಿಷದ ಅವಧಿಯಲ್ಲಿ ನಮ್ಮ ಎದುರಿಗೆ ಇರುವ ವ್ಯಕ್ತಿ ಸುಲಭವಾಗಿ ನಾವು ಸಕಾರಾತ್ಮಕ ದೈಹಿಕ ಭಾಷೆಯ ಅನುಕರಣೆ ಮಾಡುತ್ತಿದ್ದೇವೆ ಎಂಬುದನ್ನು ಕಂಡುಹಿಡಿಯಬಹುದು ಆದರೆ ನಮ್ಮ ದೈಹಿಕ ಭಾಷೆಯ ಹಲವು ಅಂಶಗಳು ನಮ್ಮ ಹಳೆಯ ಅಭ್ಯಾಸಗಳಾಗಿದ್ದು ಅವುಗಳನ್ನು ಮರೆಮಾಚಲು ಸಾಧ್ಯವಿಲ್ಲ ಆದರೆ ದೈಹಿಕ ಸಂವಹನದ ಸಕಾರಾತ್ಮಕ ಅಂಶಗಳನ್ನು ಕಲಿಯಬೇಕಾಗುತ್ತದೆ ನಮ್ಮ ದೈಹಿಕ ಭಾಷೆಯು ಅಪ್ರಜ್ಞಾಪೂರ್ವಕವಾಗಿದ್ದರೂ ಕೂಡ ಕೆಲವು ನಕಾರಾತ್ಮಕ ಅಭ್ಯಾಸಗಳನ್ನು ಸಕಾರಾತ್ಮಕ ಅಂಶಗಳಾಗಿ ಬದಲಾಯಿಸುವುದನ್ನು ಕಲಿಯಬೇಕು ಇತ್ತೀಚಿನ ವೈಜ್ಞಾನಿಕ ಸಂಶೋಧಕರು ಹೇಳಿರುವಂತೆ ಆಂಗಿಕ ಭಾಷೆಗೂ ಹಾಗೂ ನಮ್ಮ ಸ್ವಭಾವಕ್ಕೂ ನಿಕಟ ಸಂಬಂಧವಿದೆ ನಮ್ಮ ದೈಹಿಕ ಭಾಷೆಯನ್ನು ಬದಲಾಯಿಸಿಕೊಳ್ಳುವ ಮೂಲಕ ನಮ್ಮ ವಿಚಾರಗಳನ್ನು ಕೂಡ ಬದಲಿಸಬಹುದು ಈ ಅರಿವು ಸಾಹಿತ್ಯಕ ವಸ್ತುವಾಗಿಯೂ ಇರುವುದನ್ನು ಗಮನಿಸಬಹುದು ಈ ವೈಜ್ಞಾನಿಕ ಸಂಶೋಧಕರಿಗಿಂತಲೂ ಹಿಂದಿನ ಸಾಹಿತ್ಯ ವಿಮರ್ಶೆಯಲ್ಲಿ ಅರ್ಥಶಾಸ್ತ್ರಜ್ಞರಲ್ಲದ ಅಧಿಕಾರದ ವಿಶ್ಲೇಷಣೆಯನ್ನು ಆಧರಿಸಿದ ಫೌಕಾಲ್ಟ್ ನ ವಾದವನ್ನು ವಿಸ್ತೃತವಾಗಿ ಚರ್ಚಿಸದೆ ಶಿಸ್ತು ಹಾಗೂ ತರಬೇತಿಯ ಮೂಲಕ ಅಧಿಕಾರವನ್ನು ಪುನರ್ ನಿರ್ಮಿಸುತ್ತಾ ಹೊಸ ಸಂಕೇತಗಳು ಕ್ರಿಯೆಗಳು ಅಭ್ಯಾಸಗಳು ಕೌಶಲ್ಯಗಳು ಹಾಗೂ ಹೊಸಬಗೆಯ ಜನರನ್ನು ಹುಟ್ಟುಹಾಕಬಹುದು ಎಂಬ ಆತನ ಅಭಿಪ್ರಾಯವನ್ನು ಸರಳವಾಗಿ ಉಲ್ಲೇಖಿಸಲು ಬಯಸುತ್ತೇನೆ ದೈಹಿಕ ಭಾಷೆಯನ್ನು ನಿಯಂತ್ರಿಸುವ ಮೂಲಕ ಮಾನವನ ಮನಸ್ಸನ್ನು ನಿಯಂತ್ರಿಸಬಹುದು ಎಂಬುದನ್ನು ಈ ಉಪನ್ಯಾಸದಲ್ಲಿ ಫೌಕಾಲ್ಟ್ ತಿಳಿಸುತ್ತಾನೆ ಈ ವಿಚಾರಕ್ಕೆ ಇತ್ತೀಚಿನ ವೈಜ್ಞಾನಿಕ ಸಂಶೋಧಕರು ಒತ್ತು ನೀಡಿರುವುದನ್ನು ಈಗಾಗಲೇ ಗಮನಿಸಿದ್ದೇವೆ ನಮ್ಮ ದೈಹಿಕ ಭಾಷೆಯನ್ನು ನಿಯಂತ್ರಿಸಲು ಪ್ರಜ್ಞಾಪೂರ್ವಕವಾಗಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮೊದಲನೆಯದು ನಮ್ಮ ದೈಹಿಕ ಭಾಷೆಯ ನಕಾರಾತ್ಮಕ ಗುಣಗಳನ್ನು ಅರಿಯುವುದು ನಮ್ಮ ನಡವಳಿಕೆ ಸಂಕೇತ ಸನ್ನೆ ಮೌಖಿಕ ಅಭಿವ್ಯಕ್ತಿ ಸ್ವರ ಶೈಲಿ ಇತ್ಯಾದಿಗಳಲ್ಲಿ ಆಗಬೇಕಿರುವ ಬದಲಾವಣೆಗಳನ್ನು ಗುರುತಿಸಬೇಕು ವಿಡಿಯೋ ಚಿತ್ರೀಕರಿಸುವ ಮೂಲಕ ಹಾಗೂ ನಮ್ಮದೇ ಚಿತ್ರಗಳನ್ನು ತೆಗೆದುಕೊಳ್ಳುವ ಮೂಲಕ ಇವುಗಳನ್ನು ಗುರುತಿಸಬಹುದು ಹಾಗೆಯೇ ಉತ್ತಮ ಸಂವಹನಕಾರರ ದೈಹಿಕ ಭಾಷೆಯನ್ನು ಅಭ್ಯಾಸ ಮಾಡಬಹುದು ಹೆಚ್ಚು ಸಕಾರಾತ್ಮಕ ದೈಹಿಕ ಭಾಷೆಯನ್ನು ಹೊಂದಿರುವ ಜನರನ್ನು ಅನುಕರಿಸುವ ಮೂಲಕವೂ ಕಲಿಯಬಹುದು ಹಾಗೆಯೇ ಹೊಸ ಅಥವಾ ಹೆಚ್ಚು ಸಕಾರಾತ್ಮಕ ಅಂಶಗಳುಳ್ಳ ದೈಹಿಕ ಭಾಷೆಯನ್ನು ಕಲಿಯಲು ಪರಿಣಾಮಕಾರಿ ಸಲಕರಣೆಯಾದ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅನ್ನು 1970 ರಲ್ಲಿ ರಿಚರ್ಡ್ ಬ್ಯಾಂಡ್ಲರ್ ಮತ್ತು ಜಾನ್ ಗ್ರೈಂಡರ್ ಆರಂಭಿಸುತ್ತಾರೆ ಅವರು ಆಂಗಿಕ ಭಾಷೆಯಲ್ಲಿನ ಶ್ರೇಷ್ಠತೆಯನ್ನು ಗಳಿಸಲು ಭಾಷೆಯ ನಡವಳಿಕೆ ವಿಧಾನಗಳ ಮಾದರಿಯನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದರು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂದರೆ ನಡವಳಿಕೆಯ ಮೇಲೆ ಭಾಷೆ ಮತ್ತು ಮನಸ್ಸಿನ ಪರಿಣಾಮವನ್ನು ಕುರಿತು ಹೇಳುತ್ತದೆ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಸಹಕರಿಸುತ್ತದೆ ಇನ್ನಿತರ ವಿಧಾನಗಳಲ್ಲಿ ಒಂದು ಪ್ರತಿಬಿಂಬಿಸುವಿಕೆ ಉದಾಹರಣೆಗೆ ಬೇರೆ ವ್ಯಕ್ತಿಗಳು ಚಿತ್ರವನ್ನು ಅಧ್ಯಯನ ಮಾಡುವುದು ಬೇರೆಯವರ ಸೂಕ್ಷ್ಮ ಅಭಿವ್ಯಕ್ತಿಯನ್ನು ನೋಡುತ್ತಾ ಅನುಕರಣೆ ಮಾಡುವುದು ಆದರೆ ಇದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು ಇಲ್ಲದಿದ್ದರೆ ಆ ವ್ಯಕ್ತಿಯು ಇದನ್ನು ಅವಮಾನವೆಂದು ಭಾವಿಸಬಹುದು ಹಾಗೆಯೇ ಈ ಬದಲಾವಣೆಗಳಿಂದ ಅತಿ ಹೆಚ್ಚು ಸಂತೋಷಪಡುವ ಸಣ್ಣ ಸಣ್ಣ ಬದಲಾವಣೆಗಳನ್ನು ಪ್ರಜ್ಞಾಪೂರ್ವಕವಾಗಿ ನಿಯಂತ್ರಣದ ಮೂಲಕ ನಮ್ಮ ದೈಹಿಕ ಭಾಷೆಯಲ್ಲಿ ಮಾಡುತ್ತಾ ಸಾಗಬೇಕು ಉದಾಹರಣೆಗೆ ಕಚೇರಿಯಲ್ಲಿ ಕುಳಿತಾಗ ನಮ್ಮ ಕಾಲುಗಳ ಸ್ಥಾನದಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಬಹುದು ನಮ್ಮ ದೈಹಿಕ ಭಾಷೆಗೆ ಸಂಬಂಧಿಸಿದಂತೆ ಸಣ್ಣ ಬದಲಾವಣೆಗಳಿಂದ ಈ ಕೆಲಸವನ್ನು ಆರಂಭಿಸಬಹುದು ಉದಾಹರಣೆಗೆ ನಮ್ಮ ಆಫೀಸಿನಲ್ಲಿ ಕುಳಿತಾಗ ನಮ್ಮ ಕಾಲುಗಳ ಸ್ಥಾನವನ್ನು ಬದಲಿಸಲು ಬಯಸಬಹುದು ಅಥವಾ ಒಂದು ನಿರ್ದಿಷ್ಟ ಕೈ ಸಂಕೇತವನ್ನು ಬಳಸದಿರಲು ಬಯಸಬಹುದು ಅಥವಾ ಹೆಚ್ಚು ನಗುವನ್ನು ಮುಖದ ಮೇಲೆ ತರಲು ಬಯಸಬಹುದು ಅಥವಾ ಉತ್ತಮ ದೃಷ್ಟಿಯನ್ನು ಸಂವಹನದಲ್ಲಿ ಬಳಸಲು ಬಯಸಬಹುದು ಈ ಅಂಶಗಳನ್ನು ಒಂದೊಂದಾಗಿ ಅಭ್ಯಾಸ ಮಾಡುತ್ತಾ ಬಂದರೆ ಕ್ರಮೇಣವಾಗಿ ಉತ್ತಮ ದೈಹಿಕ ಭಾಷೆಯನ್ನು ಹೊಂದಲು ಅನುಕೂಲವಾಗುತ್ತದೆ ಹಾಗೆಯೇ ಕೆಲವು ನಿರ್ದಿಷ್ಟ ದೈಹಿಕ ಚಲನೆಗಳನ್ನು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅಭ್ಯಾಸ ಮಾಡಬೇಕೆಂಬುದನ್ನು ಗಮನಿಸಬೇಕು ಸಾರ್ವಜನಿಕವಾಗಿ ತೆಗೆದುಕೊಳ್ಳುವ ಬಿಡುವು ಸಂವಹನದ ಸಂದರ್ಭದಲ್ಲಿ ನಮ್ಮ ದೈಹಿಕ ಭಾಷೆಯ ಮೇಲೆ ಉತ್ತಮ ನಿಯಂತ್ರಣವಿಡಲು ಸಹಾಯಮಾಡುತ್ತದೆ ಮಾತುಗಳ ನಡುವಿನ ವಿರಾಮವನ್ನು ನಿಯಂತ್ರಿಸಬೇಕು ಪುಟ್ಟ ವಿರಾಮ ದೊಂದಿಗೆ ಮ್ ಹ್ ಎಂಬ ಅರ್ಥವಿಲ್ಲದ ಪದಗಳನ್ನು ಸಕಾರಾತ್ಮಕವಾಗಿ ದೃಢವಾಗಿ ಬಳಸುವ ಮೂಲಕ ಉತ್ತರಗಳನ್ನು ನೀಡಬಹುದು ಈ ಪುನರಾವರ್ತಿತ ಪದಗಳು ವರ್ತನೆಯ ಸಂವಹನದಲ್ಲಿ ನಿರ್ದಿಷ್ಟ ಸಂದೇಶವನ್ನು ರವಾನಿಸಲು ನಾವಿನ್ನು ಸಿದ್ಧರಿಲ್ಲ ಎಂಬ ಅಂಶವನ್ನು ಸೂಚಿಸುತ್ತದೆ ಕಿರಿಕಿರಿ ಮಾಡುವ ಅಡೆತಡೆಗಳನ್ನು ಉದಾಹರಣೆಗೆ ಪದೇಪದೇ ಗಂಟಲು ಸರಿ ಮಾಡಿಕೊಳ್ಳುವುದು ದೀರ್ಘವಾಗಿ ನಿಟ್ಟುಸಿರು ಬಿಡುವುದು ಇವುಗಳನ್ನು ಸಂವಹನದಲ್ಲಿ ನಿಯಂತ್ರಿಸಲಾಗುತ್ತದೆ ಈ ಸಲಹೆಗಳು ದೈಹಿಕ ಭಾಷೆಗೆ ಸಂಬಂಧಿಸಿದ ನಕಾರಾತ್ಮಕ ಅಂಶಗಳನ್ನು ಗೆಲ್ಲುವುದಕ್ಕೆ ಸಹಕರಿಸುತ್ತದೆ ಈ ವೀಡಿಯೋ ಮೂಲಕ ಮೇಲ್ಕಂಡ ಅಂಶಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಇದು ರಾಜಕೀಯ ನೇತಾರರು ಕೆಲವು ಘಟನೆಗಳಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸುವಾಗ ಬಳಸುವ ಸಂಕೇತಗಳನ್ನು ಹೊಂದಿದೆ ಇದು ರಷ್ಯನ್ ಅವರ ಮುಂದಿನ ನಡೆಯನ್ನು ಚಿತ್ರಿಸಲು ಪ್ರಯತ್ನಿಸುತ್ತಾರೆ ಇದನ್ನು ಸೂಚಿಸುವುದು ಅವರ ದೈಹಿಕ ಭಾಷೆ ಯುಎಸ್ಎ ನ ಸ್ಪಷ್ಟಪಡಿಸಿದೆ ಸಿಎನ್ಎನ್ ಜೊತೆಗಿನ ಸಂದರ್ಶನದಲ್ಲಿ ಅವರು ಬಹಳ ಆಕ್ರಮಣಕಾರಿ ಆಗಿದ್ದರು ಅವರ ಅಮೌಖಿಕ ಸಂಕೇತಗಳು ಭಯ ಹುಟ್ಟಿಸುವಂತಿದ್ದವು ಪ್ರೊಫೆಸರ್ ಒಬ್ಬರು ಅಮೌಖಿಕ ಸಂವಹನದ ಕುರಿತು ಸಂಶೋಧನೆ ಮಾಡುತ್ತಿರುವ ಟೆಕ್ ವಿಶ್ವವಿದ್ಯಾನಿಲಯದ ಮೇಲೆ ಆಕ್ರಮಣ ಮಾಡುತ್ತಾ ಹೇಳುತ್ತಾರೆ ಪುಟಿನ್ ಅವರು ಹೇಳುತ್ತಿರುವುದು ಆಕ್ರಮಣಕಾರಿಯಾಗಿದ್ದರು ಶಾಂತವಾಗಿಯೇ ಇದ್ದರು ಅವರ ವರ್ತನೆ ವಂಚನೆ ಮಾಡುತ್ತಿತ್ತು ಏಕೆಂದರೆ ಹೊರಗೆ ಅದು ಯುದ್ಧ ಸನ್ನದ್ಧವಾಗಿರಲಿಲ್ಲ ಬಹುಶಹ ಅವರಿಗೆ ತರಬೇತಿ ಇತ್ತು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ರಾಜಕಾರಣಿಗಳಲ್ಲಿ ಕಂಡುಬರುವ ಆಕ್ರಮಣಕಾರಿ ಸಂಕೇತಗಳನ್ನು ಮೊದಲು ಬಿಡುವಂತೆ ಪಾಠ ಹೇಳಿದ್ದರು ಅವರು ಮುಂದುವರೆಸುತ್ತಾ ಹೇಳುತ್ತಾರೆ ಬೇರಾವ ದೇಶದ ಜನರು ಬಳಸದ ಬಹುಪಾಲು ರಷ್ಯನ್ ಗಂಡಸರು ಉಪಯೋಗಿಸುವ ಒಂದು ವಿಶಿಷ್ಟ ದೈಹಿಕ ಭಾಷೆಯೆಂದರೆ ಸೋವಿಯತ್ ಫೇಸ್ ಮಿಸ್ ಬೇರೆಯವರ ದೈಹಿಕ ಭಾಷೆಯನ್ನು ಅರ್ಥಮಾಡಿಕೊಳ್ಳುವಾಗ ಅದಕ್ಕೆ ಸಂಬಂಧಿಸಿದ ಬಹುಮುಖ್ಯವಾದ ಅಂಶವೆಂದರೆ ಇದನ್ನು ಯಾವಾಗಲೂ ಕ್ಲಸ್ಟರ್ ನಲ್ಲಿ ಅರ್ಥೈಸಿಕೊಳ್ಳಲಾಗಿದೆ ಇದು ಎಲ್ಲವನ್ನೂ ಒಳಗೊಂಡ ದೈಹಿಕ ಭಾಷೆಯಾಗಿರಲಿ ಅಥವಾ ಒಳಗೊಂಡಿರದ ದೈಹಿಕ ಭಾಷೆಯಾಗಿರಲಿ ಇದು ಮುಖತಹ ಸಂವಹನ ವಾಗಿರಲಿ ಅಥವಾ ಸಮಾನಾಂತರವಾಗಿರಲಿ ಅಥವಾ ಸಮಾನವಾಗಿರಲಿ ಅಥವಾ ಅಸಮಾನವಾಗಿರಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅಂಶವೆಂದರೆ ಪ್ರತಿಯೊಂದು ಸಂಕೇತ ಭಂಗಿ ಕಣ್ಣು ನಗು ಇತ್ಯಾದಿ ಪದಗಳ ಹಾಗೆ ವಿವಿಧ ಅರ್ಥಗಳನ್ನು ಹೊಂದಿದೆ ಎರಡು ಅಥವಾ ಮೂರು ದೈಹಿಕ ಚಲನೆಯ ಸಂಕೇತ ಗಳಿದ್ದರೆ ಅದನ್ನು ವಾಕ್ಯ ಎನ್ನಲಾಗುತ್ತದೆ ಹಾಗೆಯೇ ಸಮಯದ ಆಯಾಮವು ನಾವು ನೋಡುವ ಇತರೆ ವ್ಯಕ್ತಿಯ ದೈಹಿಕ ಭಾಷೆಯ ಜೊತೆಗೆ ಜೋಡಣೆಗೊಂಡಿದ್ದರೆ ಅದನ್ನು ಪ್ಯಾರಾಗ್ರಾಫ್ ಎನ್ನುತ್ತೇವೆ ಈ ತಿಳುವಳಿಕೆ ಆತುರದ ನಿರ್ಧಾರಗಳನ್ನು ನಿಯಂತ್ರಿಸಲು ಸಹಕರಿಸುತ್ತದೆ ಬೇರೆ ವ್ಯಕ್ತಿಯ ಒಂದೊಂದು ದೈಹಿಕ ಚಲನೆಯನ್ನು ನೋಡಿ ಆತನ ಭಾವನೆಗಳನ್ನು ತಿಳಿಯುವ ಆತುರದ ನಿರ್ಧಾರ ಮಾಡಬಾರದು ಸಂದರ್ಭ ಹಾಗೂ ಸಂಸ್ಕೃತಿಯ ತಿಳುವಳಿಕೆ ಬಹಳ ಮುಖ್ಯವಾಗುತ್ತದೆ ಅಮೌಖಿಕ ಸಂವಹನಗಳನ್ನು ಪ್ರತ್ಯೇಕವಾಗಿ ಎನ್ಕೋಡ್ ಮತ್ತು ಡಿಕೋಡ್ ಮಾಡುವ ಪ್ರಕ್ರಿಯೆಗಳಲ್ಲಿ ಅಭ್ಯಾಸ ಮಾಡಬಹುದು ಉದಾಹರಣೆಗೆ ಕೇವಲ ಕಣ್ಣೋಟ ಅಥವಾ ಒಂದು ನಿರ್ದಿಷ್ಟ ಸಂಕೇತವನ್ನು ಕುರಿತು ನೋಡಬಹುದು ಮತ್ತು ಡಿಕೋಡ್ ಮಾಡಬಹುದು ಅಮೌಖಿಕ ಸಂವಹನದ ಚಲನಶೀಲ ಸ್ವಭಾವವನ್ನು ಸಂವಹನದ ಸಂದರ್ಭದಲ್ಲಿಯೇ ಸರಿಯಾಗಿ ಅಧ್ಯಯನ ಮಾಡಬೇಕಾಗುತ್ತದೆ ಆದ್ದರಿಂದ ಇದನ್ನು ಸಮಾನಾಂತರವಾಗಿ ಪದಗಳ ವಾಕ್ಯಗಳ ಮತ್ತು ಪ್ಯಾರಾಗ್ರಾಫ್ ಗಳ ಅರ್ಥಗಳನ್ನು ಗಮನದಲ್ಲಿಟ್ಟುಕೊಂಡು ದೈಹಿಕ ಭಾಷೆಯನ್ನು ಕುರಿತಂತೆ ಇತರರನ್ನು ಅರ್ಥೈಸಿಕೊಳ್ಳುವಾಗ ಗಮನದಲ್ಲಿಟ್ಟುಕೊಳ್ಳಬೇಕು ಈ ಕೋರ್ಸ್ ನಲ್ಲಿ ದೈಹಿಕ ಭಾಷೆಯ ಸಣ್ಣಪುಟ್ಟ ಅಂಶಗಳನ್ನು ಚರ್ಚಿಸಲು ಪ್ರಯತ್ನಿಸಿದ್ದೇನೆ ಹಾಗೂ ಆಂಗಿಕ ಭಾಷೆ ಎಂಬುದು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲೆಡೆಯೂ ಕಂಡುಬರುವ ಒಂದು ಅಂಶ ಕಳೆದ ಕೆಲವು ವಾರಗಳಲ್ಲಿ ವಿವಿಧ ಘಟಕಗಳ ಮುಖಾಂತರ ನಮ್ಮ ದೈಹಿಕ ಭಾಷೆಯ ಮೂಲಕ ಕಳುಹಿಸುವ ವಿವಿಧ ಸಂದೇಶಗಳು ಅವುಗಳನ್ನು ರವಾನಿಸುವ ಬಗ್ಗೆ ಅವುಗಳನ್ನು ಅಮೌಖಿಕ ವಿಧಾನದಲ್ಲಿ ಹಂಚಿಕೊಳ್ಳುವ ಬಗ್ಗೆ ಮತ್ತು ಯಾವ ಸಂದರ್ಭಗಳಲ್ಲಿ ಅವು ಪರಿಣಾಮಕಾರಿಯಾಗಿರುತ್ತವೆ ಎಂಬುದನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದೇನೆ ಇದರ ಜೊತೆಗೆ ಸ್ಥಳ ಸ್ಪರ್ಶ ಕಾಲ ವಾಸನೆ ಮೌಖಿಕ ಅಭಿವ್ಯಕ್ತಿ ಗಳಲ್ಲಿ ದೈಹಿಕ ಭಾಷೆಯ ಪ್ರಾಮುಖ್ಯತೆಯನ್ನು ವಿವರಿಸುವ ಮತ್ತು ಪರಾಮರ್ಶಿಸುವ ಪ್ರಯತ್ನ ಮಾಡಿದ್ದೇನೆ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಾದ ಗುಸ್ಟಾರಿಕ್ಸ್ ಮೌನ ಮತ್ತು ಡಿಜಿಟಲ್ ದೈಹಿಕ ಭಾಷೆಯ ಕುರಿತು ಕೇಂದ್ರೀಕರಿಸಿ ದ್ದೇನೆ ಈ ಕೋರ್ಸ್ ನ ಪ್ರಾರಂಭದಲ್ಲಿಯೇ ಹೇಳಿರುವ ಸಂದರ್ಭಗಳ ಮೂಲಕ ಈ ಚರ್ಚೆಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಆಂಗಿಕ ಭಾಷೆ ನಮ್ಮ ಸಂವಹನದ ಬಹುಮುಖ್ಯ ಅಂಶವಾಗಿದೆ ದೈಹಿಕ ಭಾಷೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಸಂವಹನ ಸಂಪೂರ್ಣವಾಗುವುದಿಲ್ಲ ಹಾಗೆಯೇ ಇದರಲ್ಲಿ ಹಲವು ಮಿತಿಗಳು ಇದ್ದು ಈ ವಿಷಯಗಳನ್ನು ಪ್ರಾರಂಭದಲ್ಲಿಯೇ ತಿಳಿಸಿರುವ ಸಂದರ್ಭಗಳ ಮೂಲಕ ಅರ್ಥೈಸಿಕೊಳ್ಳಬೇಕಾಗುತ್ತದೆ ಈ ಕೋರ್ಸ್ ನಿಮಗೆ ಅರ್ಥಪೂರ್ಣವಾಗಿತ್ತು ಎಂದು ಭಾವಿಸುತ್ತೇನೆ ಇದನ್ನು ಕಲಿಸುವ ಮೂಲಕ ನಾನು ಸಹ ಸಂತೋಷ ಪಟ್ಟಿದ್ದೇನೆ ಧನ್ಯವಾದಗಳು